ಈಗ RL ಸರ್ಕ್ಯೂಟ್ ನ 4 5 ಉದಾಹರಣೆಗಳನ್ನು ನೋಡೋಣ ಇದರೊಂದಿಗೆ ಫಸ್ಟ್ ಆರ್ಡರ್ ಸರ್ಕ್ಯೂಟ್ ವಿಷಯವು ಮುಗಿಯುತ್ತದೆ ಇದರ ಹೊರತಾಗಿ ಮುಂದಿನ ಅಭ್ಯಾಸಗಳನ್ನು ಕೊಡುವುದಿಲ್ಲ ನೀವು ಯಾವುದಾದರೂ ಒಳ್ಳೆಯ ಪುಸ್ತಕವನ್ನು ತೆಗೆದುಕೊಂಡು ನೀವೇ ಸ್ವಂತವಾಗಿ ಕೆಲವೊಂದು ಉದಾಹರಣೆಗಳನ್ನು ಬಿಡಿಸಿ ಈ ಸಮಸ್ಯೆಯ ಎಲ್ಲಾ ವಿಧಗಳನ್ನು ಪರಿಗಣಿಸಲಾಗಿದೆ ಆದ್ದರಿಂದ ಬಹಳ ವ್ಯತ್ಯಾಸ ಕಂಡುಬರುವುದಿಲ್ಲ ಸ್ವಿಚ್ ಬಹಳ ಹೊತ್ತಿನಿಂದ ಕ್ಲೋಸ್ ಆಗಿರುತ್ತದೆ ಎಂದು ಭಾವಿಸಿ i ಅನ್ನುt0 ಗೆ ಕಂಡುಹಿಡಿಯಿರಿ ಸ್ವಿಚ್ ಬಹಳ ಹೊತ್ತಿನಿಂದ ಕ್ಲೋಸ್ ಆಗಿದ್ದರಿಂದ ವಿದ್ಯುತ್ ಪ್ರವಹಿಸುತ್ತದೆ ಅದು ಶಾರ್ಟ್ ಸರ್ಕ್ಯೂಟ್ ಪಥದಲ್ಲಿ ಹೀಗೆ ಪ್ರವಹಿಸುತ್ತದೆ ಸ್ವಿಚ್ ಬಹಳ ಹೊತ್ತಿನಿಂದ ಕ್ಲೋಸ್ ಆದಾಗ ರೋಧಕವು ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಆರಂಭಿಕ ಉದಾಹರಣೆಯಲ್ಲಿ i 20 volt 4 Ω ಅಂದರೆ 5 ಆಂಪಿಯರ್ ಆಗಿರುತ್ತದೆ ಹಾಗಾಗಿ ವಿದ್ಯುತ್ ಈ ರೀತಿ ಪ್ರವಹಿಸುತ್ತದೆ ಇದು ಆಗ ನಿಷ್ಕ್ರಿಯವಾಗುತ್ತದೆ ಏಕೆಂದರೆ ರೋಧಕವು ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಹಾಗಾಗಿ ವಿದ್ಯುತ್ 20 volt 4 Ω ಅಂದರೆ 5 ಆಂಪಿಯರ್ ಆಗಿರುತ್ತದೆ ಇದನ್ನು ಸ್ಪಷ್ಟೀಕರಿಸೋಣ ಆರಂಭಿಕ ವಿದ್ಯುತ್ 5 ಆಂಪಿಯರ್ ಆಗಿರುವುದರಿಂದ ರೋಧಕದಲ್ಲಿ ವಿದ್ಯುತ್ ಒಮ್ಮೆಲೆ ಬದಲಾಗಲಾರದು ಹಾಗಾಗಿ ರೋಧಕದ ಆರಂಭಿಕ ವಿದ್ಯುತ್ ಮೌಲ್ಯ 5 ಆಂಪಿಯರ್ ಆಗಿರುತ್ತದೆ ಸ್ವಿಚ್ ಓಪನ್ ಆದಾಗ ರೋಧಕ ದಲ್ಲಿ ವಿದ್ಯುತ್ ಒಮ್ಮೆಲೆ ಬದಲಾಗಲಾರದು ಹಾಗಾಗಿ i0 i0 i0 5 ಆಂಪಿಯರ್ ಆಗಿರುತ್ತದೆ ಮತ್ತೊಂದು ವಿಷಯವೆಂದರೆ ಸ್ವಿಚ್ ಈಗ ಓಪನ್ ಆಗಿದ್ದು t 0 ನಲ್ಲಿ ಸ್ಥಿರ ಸ್ಥಿತಿಯನ್ನು ಮುಟ್ಟಿದೆ ಅಂದರೆ ಸ್ವಿಚ್ ಓಪನ್ ಆಗಿ ಸ್ಥಿರ ಸ್ಥಿತಿಯನ್ನು ಮುಟ್ಟಿದಾಗ ರೋಧಕ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ ಹಾಗಾಗಿ ವಿದ್ಯುತ್ i 20 volt ಆಗುತ್ತದೆ ಮತ್ತು ಈ ರೀತಿ ಪ್ರವಹಿಸುತ್ತದೆ ಇದು ವಿದ್ಯುತ್ i ∞ ಮತ್ತು ಈ ವಿದ್ಯುತ್ ಸ್ಥಿರವಾಗಿದೆ ಎಂದು ತಿಳಿದುಕೊಳ್ಳೋಣ ಆದ್ದರಿಂದ ಅದು 2 ಆಂಪಿಯರ್ ಆಗುತ್ತದೆ ಹಾಗಾಗಿ ಅದು i ∞ 2 ಆಂಪಿಯರ್ ಆಗುತ್ತದೆ ಇಲ್ಲಿ ಇದು 2 ಆಂಪಿಯರ್ ಮತ್ತು ಈ ಸರ್ಕ್ಯೂಟ್ ನಲ್ಲಿ ಸ್ವಿಚ್ ಓಪನ್ ಆಗಿದೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ RTheveninಮೌಲ್ಯ ಎಷ್ಟಾಗುತ್ತದೆ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಗೊಳಿಸಿದಾಗ ಅದು 6 4 10 Ω ಆಗುತ್ತದೆ ಆದ್ದರಿಂದ RThevenin 10 Ω ಮತ್ತು τ ಸಮಯ ಸ್ಥಿರಾಂಕ LR ಆಗಿರುತ್ತದೆ ಹಾಗಾಗಿ ಅದರ ಮೌಲ್ಯವು 115 second ಆಗುತ್ತದೆ τ LRThevenin ಆದ್ದರಿಂದ ಅದು 115 second ಆಗುತ್ತದೆ ನಮಗೆ i t i ∞ i0 i ∞ e t tτ ಎಂದು ತಿಳಿದಿದೆ ಹಾಗಾಗಿ i ∞ 2 i0 5 ಆಗಿರುವುದರಿಂದ ಮತ್ತು τ115 ಆಗಿರುವುದರಿಂದ i t 2 3 e 15t ಆಗುತ್ತದೆ ಇದು ತುಂಬಾ ಸರಳವಾದ ಸಮಸ್ಯೆ ಅಲ್ಲವೇ ಇಲ್ಲಿ ಸಮಯದ ಎಲ್ಲಾ ಮೌಲ್ಯಗಳನ್ನು ಸರ್ಕ್ಯೂಟ್ ನಲ್ಲಿ ಕಂಡುಹಿಡಿಯಿರಿ ಸಮಯದ ಎಲ್ಲಾ ಮೌಲ್ಯಗಳೆಂದರೆ t0 ಮತ್ತು t0 ಇದು 5 volt ಸಂಭಾರ ಮತ್ತು 5 u ಸಂಭಾರ ಆಗಿರುವುದರಿಂದ ಇಲ್ಲಿ ಕೇವಲ 5 u ಸಂಭಾರ ಎಂದು ಪರಿಗಣಿಸಬೇಕು ಇದು 5 u ಇದು 0 2 Ω ಇದು 0 6 Ωಮತ್ತು ಇದು 0 3 Henry ಆಗಿರುತ್ತದೆ ಇಲ್ಲಿ 5 volt ಜೋಡಿಸಲ್ಪಟ್ಟಿದೆ ಮತ್ತು ಇದು 5 u ಆಗಿದೆ ಅಂದರೆ 5 u ಇದು t0 ಇದ್ದಾಗ ಸೊನ್ನೆ ಆಗಿರುತ್ತದೆ ಹಾಗೂ t0 ಇದ್ದಾಗ 5 ಆಗಿರುತ್ತದೆ ಹಾಗಾಗಿ t0 ಇದ್ದಾಗ ಈ ವೋಲ್ಟೇಜ್ ಮೂಲವು ಖಂಡಿತವಾಗಿಯೂ ಸೊನ್ನೆ ಆಗಿರುತ್ತದೆ ಈ ಸರ್ಕ್ಯೂಟ್ ಹೀಗೆ ಆಗುತ್ತದೆ ಹಾಗಾಗಿ ಸರ್ಕ್ಯೂಟ್ಅನ್ನು ಈ ರೀತಿಯಾಗಿ ಜೋಡಿಸಬೇಕು 5V ವೋಲ್ಟೇಜ್ ಮೂಲವು ಜೋಡಿಸಲ್ಪಟ್ಟಿದೆ ಆದ್ದರಿಂದ ಸ್ಥಿರ ಸ್ಥಿತಿಯಲ್ಲಿ ಪ್ರಚೋದಕವು ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಈಗ ಪ್ರಾರಂಭಿಕ ವಿದ್ಯುತ್ತಿನ ದಿಕ್ಕನ್ನು ಈ ರೀತಿಯಾಗಿ ತೆಗೆದುಕೊಳ್ಳೋಣ ಹಾಗಾಗಿ 0 6 Ω ರೋಧಕ ನಿಷ್ಕ್ರಿಯ ವಾಗಿರುವುದರಿಂದ ಅದರಲ್ಲಿ ವಿದ್ಯುತ್ ಪ್ರವಹಿಸುವದಿಲ್ಲ ಹಾಗಾಗಿ ಪ್ರಾರಂಭಿಕ ವಿದ್ಯುತ್ i0 i0 i0 ಅಂದರೆ 50 2 25 ಆಂಪಿಯರ್ ಇರುತ್ತದೆ ಏಕೆಂದರೆ t0 ಆಗಿರುವುದರಿಂದ ಸ್ಟೆಪ್ ಇನ್ಪುಟ್ ಸೊನ್ನೆ ಆಗಿರುತ್ತದೆ ಈಗ t0 ಇದ್ದಾಗ 5 volt ಮೂಲವು ಜೋಡಿಸಲ್ಪಟ್ಟಿದೆ ಹಾಗೂ ಸ್ಟೆಪ್ ಇನ್ಪುಟ್ 5 volt ಆಗಿದೆ ಈ ಸಮಯದಲ್ಲಿ ಸರ್ಕ್ಯೂಟ್ ಸ್ಥಿರ ಸ್ಥಿತಿಯಲ್ಲಿ ಇದೆ ಹಾಗಾಗಿ ಮತ್ತೆ ಪ್ರಚೋದಕವು ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಅದು ಸ್ಥಿರ ಸ್ಥಿತಿಯನ್ನು ತಲುಪಿದಾಗ ಅದರಲ್ಲಿ ವಿದ್ಯುತ್ ಪ್ರವಹಿಸುವದಿಲ್ಲ ಆದ್ದರಿಂದ ವಿದ್ಯುತ್ ಈ ರೀತಿಯಾಗಿ ಪ್ರವಹಿಸುತ್ತದೆ ಈ ಸಮಯದಲ್ಲಿ ವಿದ್ಯುತ್ ನ ಮೌಲ್ಯ i ∞ ಅನ್ನು KVL ನಿಂದ ಪಡೆಯಬಹುದು ಅದು 5 0 2i 50 ಎಂದಾಗುತ್ತದೆ ಆದ್ದರಿಂದ i 100 2 50 ಆಂಪಿಯರ್ ಎಂದಾಗುತ್ತದೆ ಇದು ನಿಜವಾಗಿ i ∞ i ಇರುತ್ತದೆ ಹಾಗಾಗಿ ಸ್ಥಿರ ಸ್ಥಿತಿಯಲ್ಲಿ i0 25 ಆಂಪಿಯರ್ and i ∞ 50 ಆಂಪಿಯರ್ ಎಂದಾಗುತ್ತದೆ ಈಗ RThevenin ಮೌಲ್ಯವನ್ನು ಕಂಡುಹಿಡಿಯೋಣ ವೋಲ್ಟೇಜ್ ಮೂಲಗಳು ಶಾರ್ಟ್ ಆಗಿರಬೇಕು ಹಾಗಾಗಿ RThevenin ಮೌಲ್ಯ 0 2 0 2 0 61 5 Ω ಬರುತ್ತದೆ ಮತ್ತು ಇಲ್ಲಿ τ LRl ಆಗಿದ್ದು L 0 3 Henry ಎಂದಾಗುತ್ತದೆ ಆದ್ದರಿಂದ τ ಅನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಈ ವಿಷಯದಲ್ಲಿ RThevenin ಮೌಲ್ಯವು 0 15 Ω ಮತ್ತು τ LRThevenin ಮೌಲ್ಯವು 2 second ಆಗಿರುತ್ತದೆ 5 u ಮೌಲ್ಯ t0 ಇದ್ದಾಗ 0 ಮತ್ತು t0 ಇದ್ದಾಗ 5 ಆಗಿರುತ್ತದೆ ಹಾಗಾಗಿ i0 I 25 ಆಂಪಿಯರ್ ಅಂದರೆ i0 i0 i0 25 ಆಂಪಿಯರ್ ಆಗುತ್ತದೆ ಏಕೆಂದರೆ ಸ್ವಿಚಿಂಗ್ ಸಮಯದಲ್ಲಿ ಪ್ರಚೋದಕದ ಮೂಲಕ ಪ್ರವಹಿಸುವ ವಿದ್ಯುತ್ ಒಮ್ಮೆಲೆ ಬದಲಾಗುವುದಿಲ್ಲ t0 ಇದ್ದಾಗ i ∞ I 50 ಆಂಪಿಯರ್ ಆಗುತ್ತದೆ ಮತ್ತು t0 ಇದ್ದಾಗ i t i ∞ i0 i ∞ e tτಎಂದು ತಿಳಿದಿದ್ದೇವೆ ಹಾಗಾಗಿ ಈ ಎಲ್ಲಾ ಮೌಲ್ಯಗಳನ್ನು ಪರಿಗಣಿಸಿ i t 50 25 e 0 5 t ಆಂಪಿಯರ್ ಎಂದು ಬರೆಯಬಹುದು ಎಲ್ಲಾ ಸಮಯದಲ್ಲಿ ಅಂದರೆ ಪ್ರಾರಂಭಿಕವಾಗಿ t0 ಇದ್ದಾಗ i t 25 ಆಂಪಿಯರ್ ಇರುತ್ತದೆ ಮತ್ತು t0 ಇದ್ದಾಗ i t 50 25 e t ಎಂದಾಗುತ್ತದೆ ಇದನ್ನು i t 25 25 e 0 5t u ಈ ರೀತಿಯಾಗಿ ಬರೆಯಬಹುದು ಇಲ್ಲಿ ಎರಡನ್ನು ಪರಿಗಣಿಸಲಾಗಿದೆ ಏಕೆಂದರೆ t0 ಇದ್ದಾಗ u0 ಮತ್ತು t0 ಇದ್ದಾಗ u1 ಇರುತ್ತದೆ ನಾನು ಚಿತ್ರ 60ರಲ್ಲಿ ತೋರಿಸಿದಂತೆ ಸ್ವಿಚ್ ಬಹಳ ಹೊತ್ತಿನಿಂದ ಈ ಸ್ಥಾನದಲ್ಲಿ ಇದೆ t 0 ಇದ್ದಾಗ ಅದು B ಸ್ಥಾನಕ್ಕೆ ಬರುತ್ತದೆ t0 ಇದ್ದಾಗ B v0 ನಿಂದ v0 ಮತ್ತು didt 0 ಇವುಗಳನ್ನು ಕಂಡುಹಿಡಿಯಬೇಕು ಸ್ವಿಚ್ ಬಹಳ ಹೊತ್ತಿನಿಂದ ಈ ಸ್ಥಾನದಲ್ಲಿ ಇದೆ ಮತ್ತು t 0 ಆದಾಗ ಅದು B ಸ್ಥಾನಕ್ಕೆ ಬರುತ್ತದೆ ಸರ್ಕ್ಯೂಟ್ ತನ್ನ ಸ್ಥಿರ ಸ್ಥಿತಿಯನ್ನು ಮುಟ್ಟಿದೆ ಸ್ವಿಚ್ ಅನ್ನು ಬಹಳ ಹೊತ್ತಿನಿಂದ ಈ ರೀತಿಯಾಗಿ ಇಟ್ಟಾಗ ಪ್ರಚೋದಕ ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಹಾಗೂ ಅದರಲ್ಲಿ ಪ್ರವಹಿಸುವ ಪ್ರಾರಂಭಿಕ ವಿದ್ಯುತ್ i0 ಇರುತ್ತದೆ KVL ಬಳಸಲಾಗಿ ಅದು 12 volt12 Ω 1 ಆಂಪಿಯರ್ ಆಗುತ್ತದೆ ಹಾಗಾಗಿ i0 i0 i0 1 ಆಂಪಿಯರ್ ಆಗುತ್ತದೆ t 0 ಇದ್ದಾಗ ಸ್ವಿಚ್ ಇಲ್ಲಿ ಜೋಡಿಸಲ್ಪಡುತ್ತದೆ ಹಾಗಾಗಿ ಈ ಭಾಗವು ಪ್ರತ್ಯೇಕಿಸಲ್ಪಟ್ಟಿದೆ ಈ ಸಮಯದಲ್ಲಿ i ∞ ಮೌಲ್ಯ ಎಷ್ಟು ಆಗುವುದೆಂದು ನೋಡೋಣ i ∞ ಅಂದರೆ t0 ಇದ್ದಾಗ ಮತ್ತು ಸರ್ಕ್ಯೂಟ್ ಸ್ಥಿರ ಸ್ಥಿತಿಯನ್ನು ತಲುಪಿದಾಗ ಪ್ರಚೋದಕದಲ್ಲಿ ಪ್ರವಹಿಸುವ ವಿದ್ಯುತ್ ನ ಮೌಲ್ಯ ಈ ವಿಷಯದಲ್ಲಿ ಅದು 3 ಆಂಪಿಯರ್ ಆಗುತ್ತದೆ ಹಾಗಾಗಿ ಇದು i0 1 ಆಂಪಿಯರ್ i0 i0 i0 ಅಂದರೆ S1 ಆಂಪಿಯರ್ ಹಾಗೂ t 0 ಆದಾಗ ಸ್ವಿಚ್ B ಸ್ಥಾನದಲ್ಲಿ ಇರುತ್ತದೆ ಈ ಉದಾಹರಣೆಯಲ್ಲಿ ಸ್ವಿಚ್ B ಸ್ಥಾನದಲ್ಲಿ ಇದೆ ಆದ್ದರಿಂದ RThevenin 2 Ω ಆಗುತ್ತದೆ ಈ ಬಿಂದುವಿನಿಂದ ನೋಡಿದಾಗ ಸ್ವಿಚ್ B ಸ್ಥಾನದಲ್ಲಿದ್ದಾಗ ವೋಲ್ಟೇಜ್ ಮೂಲವು ಶಾರ್ಟ್ ಆಗುತ್ತದೆ ಆದ್ದರಿಂದ ಅದು 2 Ω ಆಗುತ್ತದೆ ಹಾಗಾಗಿ ಸ್ವಿಚ್ B ಸ್ಥಾನದಲ್ಲಿದ್ದಾಗ ಮತ್ತು ಸರ್ಕ್ಯೂಟ್ ಸ್ಥಿರ ಸ್ಥಿತಿಯನ್ನು ತಲುಪಿದಾಗ t0 ಆದಾಗ i t i ∞ i0 i ∞ e t tτ ಆಗುತ್ತದೆ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು ಬಳಸಿ i t 3 1 3 e 2t ಈ ರೀತಿಯಾಗಿ ಸುಲಭ ರೂಪಕ್ಕೆ ತರಬಹುದು ಅಂದರೆ 3 2 e 2t ಎಂದು ಬರೆಯಬಹುದು ಇಲ್ಲಿ ಸ್ವಿಚ್ ಈ ಸ್ಥಾನದಲ್ಲಿ ಇದ್ದಾಗ ಪ್ರಚೋದಕ ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಹಾಗೂ ಅದರ ವೋಲ್ಟೇಜ್ ಇರುತ್ತದೆ ಅದರ ಮೂಲಕ ಪ್ರವಹಿಸುವ ವಿದ್ಯುತ್ i0 i0 i0 1 ಆಂಪಿಯರ್ ಇರುತ್ತದೆ ಪ್ರಚೋದಕ ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಆದ್ದರಿಂದ KVL ಈ ರೀತಿಯಾಗುತ್ತದೆ ಹಾಗಾಗಿ ಇಲ್ಲಿ ಪ್ರವಹಿಸುವ ವಿದ್ಯುತ್ iS1 ಆಗುತ್ತದೆ ಈ v 12 ಇದು 0 ಎಂಬುದನ್ನು ಒಳಗೊಂಡಿದೆ v 0 ಅಂದರೆ v0 0 volt ಎಂದು ಅರ್ಥವಾಗುತ್ತದೆ ಹೇಗೆಂದರೆ t 0 ಇದ್ದಾಗ ಸ್ವಿಚ್ B ಸ್ಥಾನದಲ್ಲಿದ್ದಾಗ KVL ಬಳಸುತ್ತೇವೆ ಸ್ವಿಚ್ B ಸ್ಥಾನದಲ್ಲಿದ್ದಾಗ KVL ಬಳಸಿದರೆ i0 i0 i0 ಎಂದಾಗುತ್ತದೆ ಹಾಗೆ ಆದಾಗ ಈ ಲೂಪ್ ನಲ್ಲಿ KVL ಬಳಸಿದರೆ 2 i0 v0 6 0 ಆಗುತ್ತದೆ ಸ್ವಿಚಿಂಗ್ ಸಮಯದಲ್ಲಿ ಪ್ರಚೋದಕದ ವಿದ್ಯುತ್ ಒಮ್ಮೆಲೆ ಬದಲಾಗುವುದಿಲ್ಲ ಹಾಗಾಗಿ ಇಲ್ಲಿ I i0 ಎಂದು ಪರಿಗಣಿಸಬೇಕು ಸ್ವಿಚ್ ಈ ಸ್ಥಾನದಲ್ಲಿ ಇದ್ದಾಗ ಸ್ವಿಚಿಂಗ್ ಸಮಯದಲ್ಲಿ ಪ್ರವಹಿಸುವ ವಿದ್ಯುತ್ i0 ಆಗಿರುತ್ತದೆ ಅದು ಈ ರೀತಿಯಾಗಿ ಪ್ರವಹಿಸುತ್ತದೆ ಆದ್ದರಿಂದ ಅದನ್ನು ನಾನು 2 ಎಂದು ಬರೆಯುತ್ತೇನೆ ಈಗ v ಇದು ನಿಜವಾಗಿ v0 ಆಗಿರುತ್ತದೆ ಆದ್ದರಿಂದ ಅದು 6 2 4 volt ಆಗುತ್ತದೆ ಇಲ್ಲಿ v0 4 volt ಮತ್ತು ನಮಗೆ v L didt ಎಂದು ತಿಳಿದಿದೆ ಹಾಗಾಗಿ L di dt 0 v0 ಎಂದು ಬರೆಯಬಹುದು di dt 0 ಇದರ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ L ಇದು 1 Henry ಮತ್ತು v0 ಇದು 4 volt ಇದ್ದುದರಿಂದ ಅದರ ಬೆಲೆ 4 ampere second ಎಂದಾಗುತ್ತದೆ ಡಿಸಿ ಟ್ರಾನ್ಸಿಯೆಂಟ್ ಪರಿಕಲ್ಪನೆಯಿಂದ ಸಮಸ್ಯೆಗಳನ್ನು ಇಂಥ ಸುಲಭವಾಗಿ ಬಿಡಿಸಬಹುದು ಈ ಚಿತ್ರದಲ್ಲಿ ಸ್ವಿಚ್ ಬಹಳ ಸಮಯದಿಂದ ಓಪನ್ ಆಗಿತ್ತು ಈಗ t 0ಇದ್ದಾಗ ಸ್ವಿಚ್ ಕ್ಲೋಸ್ ಆದರೆ i ಯನ್ನು ಕಂಡುಹಿಡಿಯಿರಿ ಈ ಸ್ವಿಚ್ ಬಹಳ ಹೊತ್ತಿನಿಂದ ತೆರೆದಿದ್ದರೆ ಪ್ರಚೋದಕವೂ ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಸ್ವಿಚ್ ಓಪನ್ ಆದ ಸಮಯದಲ್ಲಿ i0 i0 ಆಗಿರುತ್ತದೆ ಮತ್ತು ಸ್ವಿಚಿಂಗ್ ಆಗುವಾಗ i0 ಇದು ಬದಲಾಗುವುದಿಲ್ಲ ಹಾಗಾಗಿ ಈ ಉದಾಹರಣೆಯಲ್ಲಿ i0 it ಅನ್ನು ಕಂಡು ಹಿಡಿಯಬೇಕಾದರೆ ಅದು 4 2 Ω 2 Ω ಎಂದಾಗುತ್ತದೆ ಹಾಗಾಗಿ ವಿದ್ಯುತ್ 44 1 ampere ಆಗುತ್ತದೆ ಆದ್ದರಿಂದ ಇದು i0 ಮತ್ತು i0 ಸ್ವಿಚಿಂಗ್ ನ ಮೊದಲು i0 ಸ್ವಿಚಿಂಗ್ ನ ನಂತರ i0 1 ampere ಆಗುತ್ತದೆ ಏಕೆಂದರೆ ಪ್ರಚೋದಕದ ಮೂಲಕ ಪ್ರವಹಿಸುವ ವಿದ್ಯುತ್ ಒಮ್ಮೆಲೆ ಬದಲಾಗುವುದಿಲ್ಲ ಈಗ ಸ್ವಿಚ್ ಕ್ಲೋಸ್ ಆಗಿದೆ ಅಂದರೆ ಈಗ ಸ್ವಿಚ್ ಕ್ಲೋಸ್ ಆಗಿದೆ ಹಾಗಾಗಿ ಇದು ನಿಷ್ಕ್ರಿಯವಾಗಿದೆ ಮತ್ತು ಶಾರ್ಟ್ ಆಗಿದೆ ಸರ್ಕ್ಯೂಟ್ ಸ್ಥಿರ ಸ್ಥಿತಿಯನ್ನು ತಲುಪಿದಾಗ ಪ್ರಚೋದಕ ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಈ ರೀತಿ ಮಾಡಿದಾಗ i ∞4 2 ಆಗುತ್ತದೆ ಏಕೆಂದರೆ ಕೇವಲ 2 Ω ರೋಧಕ ಸಕ್ರಿಯವಾಗಿರುತ್ತದೆ ಆದ್ದರಿಂದ i ∞ 2 ಎಂಪಿಯರ್ ಆಗುತ್ತದೆ ಸ್ವಿಚ್ ಕ್ಲೋಸ್ ಆದಾಗ ವಿದ್ಯುತ್ ನ ಪಥ ಈ ರೀತಿ ಇರುತ್ತದೆ ಮತ್ತು ಇದು ಕ್ಲೋಸ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ RThevenin 2 Ω ಎಂದು ಬರೆಯಬಹುದು ಸ್ವಿಚ್ ಕ್ಲೋಸ್ ಆದಾಗ ಇದು ನಿಷ್ಕ್ರಿಯ ವಾಗುವುದರಿಂದ ಅದನ್ನು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ RThevenin 2 Ω ಎಂದಾಗುತ್ತದೆ τ LR ಸಮಯ ಸ್ಥಿರಾಂಕವನ್ನು ಕಂಡುಹಿಡಿಯೋಣ i0 ಇದು 4 ampere ಆಗಿರುತ್ತದೆ L l Henry ಮತ್ತು RThevenin 2 Ω ಆಗಿರುತ್ತದೆ ಹಾಗಾಗಿ τ LRThevenin ಇದು ½ second ಆಗಿರುತ್ತದೆ t∞ ಆದರೆ i ∞ 2 ampere ಇರುತ್ತದೆ t0 ಇದ್ದಾಗ i t i ∞ i0 i ∞ e tτ ಎಂದು ಬರೆಯಬಹುದು ಎಲ್ಲಾ ಬೆಲೆಗಳನ್ನು ಬಳಸಿ ದಾಗ i t 2 e 2t ampere ಎಂದಾಗುತ್ತದೆ t0 ಇದ್ದಾಗ i t 1 ampere ಆಗುತ್ತದೆ ಏಕೆಂದರೆ i0 1 ampere ಇದ್ದು t0 ಇದ್ದಾಗ ಅದು 2 e 2t ಎಂದಾಗುತ್ತದೆ ಆದ್ದರಿಂದ ಈ ಸಮೀಕರಣವನ್ನು 1 e 2t u ಎಂದು ಬರೆಯಬಹುದು ಇದು i ∞ ಆಗಿದ್ದು ಇದು 11 e 2t ಆಗಿದೆ t0 ಇದ್ದಾಗ u0 ಆಗಿರುತ್ತದೆ ಮತ್ತು t0 ಇದ್ದಾಗ u1 ಆಗಿರುತ್ತದೆ ಹಾಗಾಗಿ ಇದು 2 e 2t ಆಗುತ್ತದೆ ಈ ಚಿತ್ರದಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕು t 0 ಇದ್ದಾಗ ಸ್ವಿಚ್ S1 ಕ್ಲೋಸ್ ಆಗಿರುತ್ತದೆ ಮತ್ತು 4 second ನಂತರ ಸ್ವಿಚ್ S 2 ಕ್ಲೋಸ್ ಆಗುತ್ತದೆ t 2 second ಮತ್ತು t 5 second ಇದ್ದಾಗ i t ಮೌಲ್ಯವನ್ನು ಕಂಡುಹಿಡಿಯಿರಿ t 0 ಇದ್ದಾಗ ಈ ಸ್ವಿಚ್ S1 ಕ್ಲೋಸ್ ಆಗಿರುತ್ತದೆ ಮತ್ತು 4 second ನಂತರ ಈ ಸ್ವಿಚ್ S 2 ಕ್ಲೋಸ್ ಆಗುತ್ತದೆ ಆ ಸಮಯದಲ್ಲಿ S1 ಮತ್ತು 4 second ನಂತರ ಸ್ವಿಚ್ S2 ಎರಡೂ ಶಾಶ್ವತವಾಗಿ ಕ್ಲೋಸ್ ಆಗುತ್ತವೆ ಪ್ರಾರಂಭದಲ್ಲಿ ಈ ಸ್ವಿಚ್ ತೆರೆದಿತ್ತು ಮತ್ತು ಈ ಸ್ವಿಚ್ ಕೂಡ ತೆರೆದಿತ್ತು ಆದ್ದರಿಂದ ಮೂಲದ ಯಾವುದೇ ಪ್ರಭಾವ ಇರುವುದಿಲ್ಲ ಹಾಗಾಗಿ ಪ್ರಾರಂಭಿಕ ವಿದ್ಯುತ್ ಅಂದರೆ i0 ಇರುತ್ತದೆ ಇದು ಓಪನ್ ಆಗಿರುವುದರಿಂದ ಇದು 0 ಆಗಿರುತ್ತದೆ ಈಗ S 2 ಓಪನ್ ಆಗಿದೆ ಆದರೆ 4 second ನಂತರ ಕ್ಲೋಸ್ ಆಗುತ್ತದೆ ಆದ್ದರಿಂದ ಇದು ಕ್ಲೋಸ್ ಆದಾಗ ಈ ಪಥವನ್ನು ಪರಿಗಣಿಸಬೇಕು ಈ ಪಥವು ಓಪನ್ ಆಗಿರುತ್ತದೆ ಆದ್ದರಿಂದ ಈ ಶಾಖೆಯ ಪ್ರಭಾವ ಇರುವುದಿಲ್ಲ ಒಂದು ವೇಳೆ ಇದು ಸ್ಥಿರ ಸ್ಥಿತಿಯಲ್ಲಿದ್ದರೆ ಪ್ರಚೋದಕ ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಹಾಗಾದಾಗ S1 ಕ್ಲೋಸ್ ಆದಾಗ ಸ್ಥಿರ ವಿದ್ಯುತ್ i ∞ ಆಗುತ್ತದೆ ಹಾಗಾಗಿ 4 Ω ಮತ್ತು 6 Ω ಸರಣಿಯಲ್ಲಿ ಇರುವುದರಿಂದ ಒಟ್ಟು 10 Ω ಆಗುತ್ತದೆ ಮತ್ತು ಇದು 40 volt ಇರುವುದರಿಂದ i ∞ ಮೌಲ್ಯ 4010 4 ampere ಆಗುತ್ತದೆ ಹಾಗಾಗಿ i ∞ 4 ampere ಆಗಿದ್ದು ಪ್ರಾರಂಭಿಕ ಮೌಲ್ಯ i0 0 ಮತ್ತು i ∞ 4 ampere ಆಗಿರುತ್ತವೆ ಈಗ ಸಮಯ ಸ್ಥಿರಾಂಕ ವನ್ನು ಕಂಡುಹಿಡಿಯೋಣ ಇದು ಓಪನ್ ಆಗಿದೆ ಮತ್ತು ಇದು ಕ್ಲೋಸ್ಆಗಿದೆ RThevenin ಮೌಲ್ಯವನ್ನು ಕಂಡು ಹಿಡಿಯಬೇಕಾದರೆ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಮಾಡಬೇಕಾಗುತ್ತದೆ ಈ ತುದಿಯಿಂದ ನೋಡಿದಾಗ ಇದು ಓಪನ್ ಆಗುತ್ತದೆ ಹಾಗಾಗಿ RThevenin 6 4 10 Ω ಆಗುತ್ತದೆ ಮತ್ತು τ LRThevenin ಆಗಿದೆ L 5 Henry ಹಾಗೂ RThevenin 10 Ω ಆಗಿದ್ದು τ ½ second ಎಂದಾಗುತ್ತದೆ i ∞ 4 RThevenin 10 Ω ಹಾಗೂ τ ½ second ಆಗುತ್ತವೆ i t i ∞ i0 i ∞ e t ಈ ಸೂತ್ರದಲ್ಲಿ ಎಲ್ಲಾ ಬೆಲೆಗಳನ್ನು ಹಾಕಿದಾಗ ನಮಗೆ i t 4 1 - e 2t ampere ಎಂಬ ಉತ್ತರ ದೊರೆಯುತ್ತದೆ ಇಲ್ಲಿ t ಯ ಮೌಲ್ಯ 0 ಮತ್ತು 4 second ಗಳ ನಡುವೆ ಇರುತ್ತದೆ ಈಗ t4 ಆದಾಗ ಇವೆರಡೂ ಕ್ಲೋಸ್ ಆಗುತ್ತವೆ ಮತ್ತು ಶಾಶ್ವತವಾಗಿ ಕ್ಲೋಸ್ ಆಗುತ್ತವೆ ಈ ವಿಷಯದಲ್ಲಿ i ∞ ಮೌಲ್ಯವನ್ನು ಕಂಡುಹಿಡಿಯಬೇಕು t 0 ಇದ್ದಾಗ ಪ್ರಾರಂಭಿಕ ವಿದ್ಯುತ್ ಹಾಗೂ ಸರ್ಕ್ಯೂಟ್ ಸ್ಥಿರ ಸ್ಥಿತಿಯಲ್ಲಿ ಇದ್ದಾಗ ಅಂದರೆ t 4 second ಆದಾಗ ಅಂತಿಮ ಘಟ್ಟದಲ್ಲಿ ವಿದ್ಯುತ್ ನ ಮೌಲ್ಯವನ್ನು ಕಂಡುಹಿಡಿಯಬೇಕು ನಂತರ t4 ಆದಾಗ ಅಂದರೆ 2 ಸ್ವಿಚ್ ಗಳು ಕ್ಲೋಸ್ ಆದಾಗ ಸಮೀಕರಣವನ್ನು ಕಂಡುಹಿಡಿಯಬೇಕು S2 ಕ್ಲೋಸ್ ಆಗಿದೆ ಅಂದರೆ S1 ಮತ್ತು S2 ಶಾಶ್ವತವಾಗಿ ಕ್ಲೋಸ್ ಆಗುತ್ತವೆ S 2 ಒಮ್ಮೆಲೆ ಕ್ಲೋಸ್ ಆದಾಗ ಪ್ರಚೋದಕದ ಮೂಲಕ ಪ್ರವಹಿಸುವ ವಿದ್ಯುತ್ ಒಮ್ಮೆಲೆ ಬದಲಾಗುವುದಿಲ್ಲ ಪ್ರಾರಂಭಿಕ ವಿದ್ಯುತ್ t 4 ಇದ್ದಾಗ ಇರುತ್ತದೆ ಆದ್ದರಿಂದ ಇಲ್ಲಿ i t 4 ಎಂಬುದನ್ನು ಪರಿಗಣಿಸಬಹುದು ಏಕೆಂದರೆ S 2 ಕ್ಲೋಸ್ ಆಗಿದೆ ಮೊದಲು ಪುಸ್ತಕ ದಲ್ಲಿ ಸರ್ಕ್ಯೂಟ್ ಅನ್ನು ಚಿತ್ರಿಸೋಣ ಮೊದಲು ಪುಸ್ತಕದಲ್ಲಿ ಸರ್ಕ್ಯೂಟ್ ಅನ್ನು ಚಿತ್ರಿ ಸಿ ನಂತರ ಸಮಸ್ಯೆಯನ್ನು ಬಿಡಿಸೋಣ t 4 second ಎಂಬುದಾಗಿ ಪರಿಗಣಿಸಿದರೆ i4 i 4 i 4 ಇದರ ಮೌಲ್ಯ ಅಂದಾಜು 4 ampere ಆಗುತ್ತದೆ 1 8 e t ಇದು ತುಂಬಾ ಚಿಕ್ಕದಾಗಿರುವುದರಿಂದ ಸುಮಾರು 4 ampere ಆಗುತ್ತದೆ ನೋಡ್ A ಯಲ್ಲಿ ವೋಲ್ಟೇಜ್ v ಎಂದು ಪರಿಗಣಿಸಿ ಸ್ಥಿರ ಸ್ಥಿತಿಯನ್ನು ತಲುಪಿ ದಾಗ ಇದು ಕ್ಲೋಸ್ ಆಗುತ್ತದೆ ಹಾಗಾಗಿ ಶಾರ್ಟ್ ಸರ್ಕ್ಯೂಟ್ ಆಗುವುದರಿಂದ v ∞ ಎಂದು ಪರಿಗಣಿಸಬಹುದು ಆ ಸಮಯದಲ್ಲಿ KVL ಬಳಸಿದಾಗ ಈ ವೋಲ್ಟೇಜ್ 40 volt ಆಗುತ್ತದೆ ಏಕೆಂದರೆ ಇಲ್ಲಿ 10 volt ಇದೆ v ∞ ಅಂದರೆ 6 Ω ಶಾರ್ಟ್ ನ ವೋಲ್ಟೇಜ್ ಎಂದು ಅರ್ಥ ಇಲ್ಲಿ ನೋಡಲ್ ಅನಾಲಿಸಿಸ್ ಮಾಡಿದಾಗ ನೋಡ್ A ನಲ್ಲಿ v ∞ ಇರುತ್ತದೆ KVL ಬಳಸಿದಾಗ 40 v 10 v2 v6 ಎಂದಾಗುತ್ತದೆ ಇಲ್ಲಿ v ಎಂದ ರೆ v ∞ ಎಂದರ್ಥ ಈ ವೋಲ್ಟೇಜ್ v ∞ ಆಗಿರುತ್ತದೆ ಸ್ಥಿರ ಸ್ಥಿತಿಯಲ್ಲಿ ಇದ್ದಾಗ ಪ್ರಚೋದಕವು ಶಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಹಾಗಾಗಿ v ∞8011 ಆಗುತ್ತದೆ ಈ ವಿಷಯದಲ್ಲಿ i ∞ v6 ಆಗುತ್ತದೆ ಏಕೆಂದರೆ ನೋಡಲ್ ಅನಾಲಿಸಿಸ್ ಪ್ರಕಾರ v ∞ ಇದು 6 Ω ರೋಧಕದ ವೋಲ್ಟೇಜ್ ಆಗಿರುತ್ತದೆ ಹಾಗಾಗಿ ಇದು v6 ಅಂದರೆ 8011 6 ಆಗುತ್ತದೆ ಇದರ ಮೌಲ್ಯ 2 727 ಎಂಪಿಯರ್ ಆಗುತ್ತದೆ ಈಗ Thevenin resistance ಅನ್ನು ಕಂಡುಹಿಡಿಯೋಣ ಇದು 6 4 24 2 ಅಂದರೆ 223 Ω ಎಂದಾಗುತ್ತದೆ ಆದ್ದರಿಂದ τ LRThevenin ಅಂದರೆ 5223 1522 second ಆಗುತ್ತದೆ ಸಮೀಕರಣ 75 ರ ಪ್ರಕಾರ ಇದು i ∞ i t 0 i ∞ e t t t 0 ಎಂದಾಗುತ್ತದೆ ಮೂಲಭೂತವಾಗಿ i ∞ ಇದರ ಅರ್ಥ t 0 4 second ಎಂದಾಗುತ್ತದೆ ಏಕೆಂದರೆ 4 second ನಂತರ S 2 ಕ್ಲೋಸ್ ಆಗಿರುತ್ತದೆ ಈ ಎಲ್ಲಾ ಮೌಲ್ಯಗಳನ್ನು ಬಳಸಲಾಗಿ i t 2 7274 2 727 e t 2215 ಎಂದಾಗುತ್ತದೆ ಆದ್ದರಿಂದ ಅದು 2 727 1 273 e 1 467t 0 467 t4 ಎಂದಾಗುತ್ತದೆ ಇದೆಲ್ಲವನ್ನು ಸೇರಿಸಿ ಬರೆದಾಗ i t 0 t0 ಇದು ಪ್ರಾರಂಭಿಕ ಮೌಲ್ಯ ಮತ್ತು 4 1 e 2 t ಇದು 0t4 ಇದ್ದಾಗಿನ ಮೌಲ್ಯ ಮತ್ತು ಇದು t0 ಇದ್ದಾಗಿನ ಮೌಲ್ಯ t2second ಇದ್ದಾಗ ವಿದ್ಯುತ್ ಮೌಲ್ಯವನ್ನು ಕಂಡುಹಿಡಿಯೋಣ ಅದು 4 1 e 4 ಅಂದರೆ 3 93 ampere ಎಂದು ಎಂದಾಗುತ್ತದೆ t0 5 second ಇದ್ದಾಗ ವಿದ್ಯುತ್ ಮೌಲ್ಯ 2 77 1 273 ಆದ್ದರಿಂದ 1 4 67 3 02 ampere ಎಂದಾಗುತ್ತದೆ ಇದರೊಂದಿಗೆ ಫಸ್ಟ್ ಆರ್ಡರ್ ಡಿಸಿ ಸರ್ಕ್ಯೂಟ್ ನ ಅಧ್ಯಾಯವನ್ನು ಪೂರ್ಣಗೊಳಿಸೋಣ 2 3 ಸಮಸ್ಯೆಗಳನ್ನು ಬಿಡಿಸಲಾಗಿದೆ ಹಾಗೂ ಡಿಸಿ ಸರ್ಕ್ಯೂಟ್ ನ ಎಲ್ಲಾ ಅಂಶಗಳನ್ನು ವಿವರಿಸಲಾಗಿದೆ ಮುಂದಿನ ತರಗತಿಯಲ್ಲಿ ಎಸಿ ಸರ್ಕ್ಯೂಟ್ ನ ಅಂಶಗಳನ್ನು ನೋಡೋಣ 6 ಅಧ್ಯಾಯಗಳಿಂದ ಬಹಳಷ್ಟು ಸಮಸ್ಯೆಗಳನ್ನು ವಿವರಿಸಲಾಗಿದೆ ಯಾವುದಾದರೂ ಒಳ್ಳೆ ಪುಸ್ತಕದಿಂದ ಸಮಸ್ಯೆಗಳನ್ನು ಬಿಡಿಸಿ ಮುಂದಿನ ಅಧ್ಯಾಯದಲ್ಲಿ ಎಸಿ ಸರ್ಕ್ಯೂಟ್ ನ ವಿವರಣೆಯನ್ನು ಶುರುಮಾಡುತ್ತೇನೆ